ಇಂಜಿನಿಯರಿಂಗ್ ಗಣಿತ II ರ ಉಪನ್ಯಾಸಗಳಿಗೆ ಮರಳಿ ಸ್ವಾಗತ ಇದು ಸರ್ಫೇಸ್ ಇಂಟೆಗ್ರಲ್ ಬಗ್ಗೆ ಇರುವ ಏಳನೇ ಉಪನ್ಯಾಸ ಈ ಉಪನ್ಯಾಸದಲ್ಲಿ ಎರಡು ಭಾಗಗಳಿರುತ್ತವೆ ಇದು ಮೊದಲನೆ ಭಾಗ ಇಲ್ಲಿ ನಾವು ಸ್ಮೂತ್ ಸರ್ಫೇಸ್ ಹಾಗೂ ಮೇಲ್ಮೈ ವಿಸ್ತೀರ್ಣ ದ ಮೌಲ್ಯವನ್ನು ಕಂಡುಹಿಡಿಯುವ ಬಗ್ಗೆ ಮಾತನಾಡಲಿದ್ದೇವೆ ಇದು ಸ್ಕೆಲಾರ್ ಫಂಕ್ಷನ್ ನ ಸರ್ಫೇಸ್ ಇಂಟೆಗ್ರಲ್ ಗೆ ಪ್ರೇರಣೆಯಾಗಲಿದೆ ಸ್ಮೂತ್ ಸರ್ಫೇಸ್ ಎಂದರೇನು ಒಂದು ಕರ್ವ್ ಗೆ ಕಂಟಿನ್ಯೂಸ್ ಟ್ಯಾಂಜೆಂಟ್ ಇದ್ದರೆ ಅದನ್ನು ಸ್ಮೂತ್ ಎನ್ನುತ್ತೇವೆ ಎಂಬುದನ್ನು ಜ್ಞಾಪಿಸಿಕೊಳ್ಳಿ ಈ ಸಂದರ್ಭದಲ್ಲಿ ಕಂಟಿನ್ಯೂಸ್ ಟ್ಯಾಂಜೆಂಟ್ ಗೆ ಬದಲಾಗಿ ಟ್ಯಾಂಜೆಂಟ್ ಪ್ಲೇನ್ ಗೆ ಇರುವ ಲಂಬ ಸದಿಶ ದ ವಿಷಯ ಮಾತನಾಡಲಿದ್ದೇವೆ ಒಂದು ಸರ್ಫೇಸ್ ಗೆ ಕಂಟಿನ್ಯೂಸ್ ನಾರ್ಮಲ್ ವೆಕ್ಟರ್ ಇದ್ದರೆ ಅದನ್ನು ಒಂದು ಸ್ಮೂತ್ ಸರ್ಫೇಸ್ ಎನ್ನುತ್ತೇವೆ ಒಂದು ಸರ್ಫೇಸ್ ಅನೇಕ ಸೀಮಿತ ಸಂಖ್ಯೆಯ ಸ್ಮೂತ್ ಸರ್ಫೇಸ್ ಗಳಿಂದ ಮಾಡಲ್ಪಟ್ಟಿದ್ದರೆ ಅದನ್ನು ಪೀಸ್ ವೈಸ್ ಸ್ಮೂತ್ ಎಂದು ಕರೆಯುತ್ತೇವೆ ಇದು ಸ್ಮೂತ್ ಕರ್ವ್ ಅಥವಾ ಪೀಸ್ ವೈಸ್ ಸ್ಮೂತ್ ಕರ್ವ್ ಗೆ ನಿಖರವಾಗಿ ಸಮಾನಾಂತರ ವಾಗಿರುವ ವ್ಯಾಖ್ಯಾನ ಉದಾಹರಣೆಗೆ ನಾವು ಒಂದು ಗೋಳಾಕೃತಿಯ ಮೇಲ್ಮೈಯನ್ನು ತೆಗೆದುಕೊಂಡರೆ ಇದು ಒಂದು ಸ್ಮೂತ್ ಸರ್ಫೇಸ್ ಗೆ ದೃಷ್ಟಾಂತ ನಾವು ಒಂದು ಘನದ ಮೇಲ್ಮೈಯನ್ನು ತೆಗೆದುಕೊಂಡರೆ ಅದು ಸ್ಮೂತ್ ಆಗಿರುವುದಿಲ್ಲ ಅದು ಪೀಸ್ ವೈಸ್ ಸ್ಮೂತ್ ಆಗಿದೆ ಏಕೆಂದರೆ ಇದರ ಮೂಲೆಗಳನ್ನು ಅಥವಾ ಅಂಚುಗಳನ್ನು ನೋಡಿದರೆ ಅಂಚಿನ ಯಾವುದೇ ಬಿಂದುವಿನಲ್ಲಿ ಲಂಬ ಸದಿಶ ಇರುವುದಿಲ್ಲ ಅಂಚುಗಳನ್ನು ಬಿಟ್ಟರೆ ಬೇರೆಡೆ ಸ್ಮೂತ್ ಸರ್ಫೇಸ್ ಗಳಿವೆ ಘನದ ಪ್ರತಿಯೊಂದು ಮೇಲ್ಮೈಯೂ ಒಂದು ಸ್ಮೂತ್ ಸರ್ಫೇಸ್ ಆದರೆ ಈ ಇಡೀ ಘನವನ್ನು ತೆಗೆದುಕೊಂಡರೆ ಅದು ಸ್ಮೂತ್ ಸರ್ಫೇಸ್ ಆಗಿಲ್ಲ ಆದ್ದರಿಂದ ಘನವನ್ನು ಪೀಸ್ ವೈಸ್ ಸ್ಮೂತ್ ಸರ್ಫೇಸ್ ಎಂದು ಕರೆಯುತ್ತೇವೆ ಎಲ್ಲಕ್ಕಿಂತ ಮೊದಲಿಗೆ ಒಂದು ಕರ್ವ್ನ ಉದ್ದ ವನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ಇಂಟೆಗ್ರಲ್ ಕ್ಯಾಲ್ಕುಲಸ್ ನಿಂದ ನೆನಪಿಸಿಕೊಳ್ಳೋಣ ಕರ್ವ್ನ ಉದ್ದ ವನ್ನು ಕಂಡುಹಿಡಿಯುವ ಕಲ್ಪನೆಯನ್ನೇ ಮೇಲ್ಮೈ ವಿಸ್ತೀರ್ಣ ವನ್ನು ಕಂಡು ಹಿಡಿಯಲು ಬಳಸಿಕೊಳ್ಳಲಾಗಿದೆ ಇಲ್ಲಿರುವ ಒಂದು ಬಿಂದು i ನಲ್ಲಿ ಟ್ಯಾಂಜೆಂಟ್ ನ ಕೋನವು i ಎಂದುಕೊಳ್ಳೋಣ ಇಲ್ಲಿ y f ನಿಂದ ವ್ಯಾಖ್ಯಾನಿಸಿರುವ ಒಂದು ಕರ್ವ್ ಇದೆ ಹಾಗೂ ನಮಗೆ a ಮತ್ತುb ಈ ಬಿಂದುಗಳ ನಡುವಿನ ಕರ್ವ್ನ ಉದ್ದ ವನ್ನು ಕಂಡುಹಿಡಿಯಬೇಕಾಗಿದೆ ಸಾಮಾನ್ಯವಾಗಿ ನಾವು ಮಾಡುವುದೇನೆಂದರೆ ನಾವು ಈ ಪೂರ್ಣ ಕರ್ವ್ನ ಉದ್ದ ವನ್ನು ತುಂಡುಗಳಾಗಿ ವಿಭಾಗಿಸುತ್ತೇವೆ ಇದು ಅವುಗಳಲ್ಲಿ ಒಂದು ಭಾಗವಾಗಿರಲಿ ಈ ಕರ್ವ್ನ ಉದ್ದ ಈ ಬಿಂದುವಿನಿಂದ ಈ ಬಿಂದುವಿನವರೆಗೆ ಇದೆ xi ಮತ್ತು xi1 ನ ನಡುವೆ ಎಲ್ಲೋ i ಈ ಬಿಂದುವಿದೆ i ನಲ್ಲಿ ಟ್ಯಾಂಜೆಂಟ್ ಇದೆ ಹಾಗೂ ಟ್ಯಾಂಜೆಂಟ್ಮತ್ತು ಧನಾತ್ಮಕ x ಅಕ್ಷರೇಖೆಯ ನಡುವಿನ ಕೋನವನ್ನು i ಎಂದು ಅಂದುಕೊಂಡಿದ್ದೇವೆ ಇಲ್ಲಿನ ಸನ್ನಿವೇಶ ಹೀಗಿದೆ ಇದು ಧನಾತ್ಮಕ x ಅಕ್ಷರೇಖೆ ಇದು x ಅಕ್ಷರೇಖೆ ಇದು y ಅಕ್ಷರೇಖೆ x ಅಕ್ಷರೇಖೆ ಯಿಂದ ಈ ಕೋನ ವನ್ನು i ಎಂದು ಸೂಚಿಸುತ್ತಿದ್ದೇವೆ i ಈ ಕೋನವನ್ನು ನಾವು ಇನ್ನೊಂದು ರೀತಿಯಲ್ಲೂ ಅರ್ಥೈಸಿಕೊಳ್ಳಬಹುದು ನಾವು ಇದನ್ನು ಟ್ಯಾಂಜೆಂಟ್ ವು ಧನಾತ್ಮಕ x ಅಕ್ಷರೇಖೆ ಯ ಜೊತೆ ಮಾಡುವ ಕೋನವೆಂದು ಹೇಳಬಹುದು ಅಥವಾ ಇದು ಲಂಬರೇಖೆ ಯು x ಅಕ್ಷರೇಖೆಯ ಲಂಬದ ಜೊತೆ ಮಾಡುವ ಕೋನವೆಂದು ಹೇಳಬಹುದು ನಾವು ಈ ರೇಖೆಯನ್ನು 90 ಡಿಗ್ರಿ ಬದಲಾಯಿಸಿದ್ದೇವೆ ಹಾಗೂ ಅದೇ ರೀತಿ ಈ ರೇಖೆಯನ್ನೂ 90 ಡಿಗ್ರಿ ಬದಲಿಸಿದ್ದೇವೆ ಇದರಿಂದ ನಮಗೆ ಟ್ಯಾಂಜೆಂಟ್ ನ ಲಂಬರೇಖೆ ದೊರೆಯುತ್ತದೆ ಆದ್ದರಿಂದ ನಾವು ಈ i ಅನ್ನು ಟ್ಯಾಂಜೆಂಟ್ ಧನಾತ್ಮಕ x ಅಕ್ಷರೇಖೆ ಯ ಜೊತೆ ಮಾಡುವ ಕೋನವೆಂದು ಹೇಳಬಹುದು ಅಥವಾ ಇದು ಟ್ಯಾಂಜೆಂಟ್ ನ ಲಂಬರೇಖೆ ಮತ್ತು x ಅಕ್ಷರೇಖೆಯ ಲಂಬದ ನಡುವಿನ ಕೋನವೆಂದು ಹೇಳಬಹುದು ಈ ಕೋನದ ಪರಿಕಲ್ಪನೆಯನ್ನು ನೇರವಾಗಿ ಸರ್ಫೇಸ್ ನ ಸಂದರ್ಭದಲ್ಲಿ ಬಳಸುತ್ತೇವೆ ಏಕೆಂದರೆ ಅಲ್ಲಿ ಟ್ಯಾಂಜೆಂಟ್ ಪ್ಲೇನ್ ನ ಲಂಬರೇಖೆ ಯನ್ನು ನಾವು ಪರಿಗಣಿಸುತ್ತೇವೆ ಈ ಸಂದರ್ಭದಲ್ಲಿ ಈ i ಟ್ಯಾಂಜೆಂಟ್ ಧನಾತ್ಮಕ x ಅಕ್ಷರೇಖೆ ಯ ಜೊತೆ ಮಾಡುವ ಕೋನ xili ಈ ಭಿನ್ನಾಂಕವನ್ನು ಪರಿಗಣಿಸಿ ವಕ್ರರೇಖೆ ಯ ಮೇಲಿನ ನಿರ್ದಿಷ್ಟ ಭಾಗಕ್ಕೆ ಸಂಬಂಧಿಸಿದಂತೆ ಇಲ್ಲಿ xi x ಅಕ್ಷರೇಖೆಯ ಮೇಲಿನ ಅಂತರ ಅಥವಾ ಹೆಚ್ಚಳ ಹಾಗೂ li ಇದು ಟ್ಯಾಂಜೆಂಟ್ ಮೇಲಿನ ಅಂತರ ಅಂದರೆ xi ಇಲ್ಲಿ ಪಾದ ಇದನ್ನು li ದಿಂದ ಭಾಗಿಸಿದರೆ ನಮಗೆ |cos i| ಸಿಗುತ್ತದೆ xili|cos i | ಎಂದು ಈ ಚಿತ್ರದಿಂದ ಸ್ಪಷ್ಟವಾಗುತ್ತದೆ ಇಲ್ಲಿ ಸಂಪೂರ್ಣ ಮೌಲ್ಯ ವನ್ನು ತೆಗೆದುಕೊಳ್ಳುವುದಕ್ಕೆ ಕಾರಣವಿದೆ ಅದೇನೆಂದರೆ ಉದಾಹರಣೆಗೆ ಈ ಟ್ಯಾಂಜೆಂಟ್ ನ ದಿಕ್ಕು ಈ ಕಡೆಗಿದೆ ಎಂದುಕೊಳ್ಳಿ ನಾವು ಧನಾತ್ಮಕ x ಅಕ್ಷರೇಖೆಯನ್ನು ಪರಿಗಣಿಸುವುದರಿಂದ ಈ ಕೋನವು 90 ಡಿಗ್ರಿಗಳಿಗಿಂತ ಹೆಚ್ಚಾಗಿರುತ್ತದೆ ಹಾಗಾಗಿ cos ನ ಮೌಲ್ಯ ಋಣಾತ್ಮಕವಾಗಿರುತ್ತದೆ ಆದರೆ xi ಹಾಗೂ li ಇವುಗಳನ್ನು ನಾವು ಧನಾತ್ಮಕವೆಂದು ತೆಗೆದುಕೊಳ್ಳುವುದರಿಂದ xili ಇದರ ಮೌಲ್ಯ ಯಾವತ್ತೂ ಧನಾತ್ಮಕ ವಾಗಿರುತ್ತದೆ ನಾವು cos i ಯ ಸಂಪೂರ್ಣ ಮೌಲ್ಯ ವನ್ನು ಪರಿಗಣಿಸಿದರೆ ಆಗ ಎಲ್ಲವೂ ಸರಿ ಹೋಗುತ್ತದೆ ಟ್ಯಾಂಜೆಂಟ್ 90 ಡಿಗ್ರಿಗಳಿಗಿಂತ ಹೆಚ್ಚಿನ ಅಥವಾ ಕಡಿಮೆ ಕೋನವನ್ನು ಮಾಡಿದರೂ xili|cos i | ಈ ಸಮೀಕರಣದ ಪೂರೈಕೆಯಾಗುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಕರ್ವ್ ನ ನಾವು ತೆಗೆದುಕೊಂಡ ಒಂದು ಭಾಗದ ಉದ್ದದ ಪ್ರೊಜೆಕ್ಷನ್ ಈ ವಕ್ರರೇಖೆ ಉದ್ದ ದ x ಅಕ್ಷರೇಖೆಯ ಮೇಲಿನ ಪ್ರೋಜಕ್ಷನ್ xi ಅಂದರೆ xi1 xi ಆಗಿದೆ li ಟ್ಯಾಂಜೆಂಟ್ನ ಉದ್ದಕ್ಕೆ ಇರುವ ಅಂತರ ಸ್ವಾಭಾವಿಕವಾಗಿ li ಯಾವತ್ತೂ xiಗಿಂತ ದೊಡ್ಡದು ಎಂದು ತಿಳಿಯಬಹುದು xili ಈ ಅನುಪಾತವು cos i ಇದರ ಸಂಪೂರ್ಣ ಮೌಲ್ಯ ಕ್ಕೆ ಸಮನಾಗಿರುತ್ತದೆ ಇದರಿಂದ ನಮಗೆ li1cos i xi ಈ ಸಮೀಕರಣ ದೊರೆಯುತ್ತದೆ ಈ li ಅಂತರವು ಟ್ಯಾಂಜೆಂಟ್ನ ಉದ್ದಕ್ಕೆ ಇದೆ ಕರ್ವ್ ನ ಪ್ರತಿಯೊಂದು ಭಾಗಕ್ಕೂ ಸಿಗುವ ಈ ಎಲ್ಲಾ ಅಂತರಗಳನ್ನು ಕೂಡಿಸಿ ಆಮೇಲೆ x ಅನ್ನು 0 ವನ್ನು ಸಮೀಪಿಸುವಂತೆ ಮಾಡಿದಾಗ ನಮಗೆ ಕರ್ವ್ನ ಉದ್ದ ದೊರೆಯುತ್ತದೆ ಇದು ಇಂಟೆಗ್ರಲ್ ಕ್ಯಾಲ್ಕುಲಸ್ ನಲ್ಲಿ ನಾವು ಕಲಿತ ಕರ್ವ್ನ ಉದ್ದ ದ ಕಲ್ಪನೆ ಇದನ್ನು ನಾವು ಇಲ್ಲಿ ಈ ಕರ್ವ್ನ ಉದ್ದ ಪಡೆಯಲು ಬಳಸುತ್ತೇವೆ ಅಥವಾ ಈ ಚಿತ್ರದಲ್ಲಿ ಕಾಣುವಂತೆ ಇಲ್ಲಿ xi ಇದೆ ಆದ್ದರಿಂದ ಇದು li2xi2 ಆಗುತ್ತದೆ ಫಂಕ್ಷನ್ ನ ವ್ಯುತ್ಪನ್ನವು ಟ್ಯಾಂಜೆಂಟ್ನ ಸ್ಲೋಪ್ ಅನ್ನು ಪ್ರತಿನಿಧಿಸುತ್ತದೆ ಟ್ಯಾಂಜೆಂಟ್ನ ಸ್ಲೋಪ್ ನ ಮೌಲ್ಯ ಇಲ್ಲಿ tan i ಇದರ ಮೌಲ್ಯ li2xi2xi ಈ ಸಮೀಕರಣದಿಂದ ನಾವು li1fi2Δxi ಎಂದು ಪಡೆಯಬಹುದು liಯು ಹೆಚ್ಚಾಗಿ ಈ ರೀತಿಯಾಗಿ ಪರಿಚಿತವಾಗಿದೆ ಸರಿ ನಾವು li ಅನ್ನು ಎರಡು ಪ್ರಕಾರಗಳಲ್ಲಿ ಬರೆಯಬಹುದು ಒಂದು ವನ್ನು ಬಳಸಿ ಅಥವಾ ಈ ಉತ್ಪನ್ನ ದ ಸಹಾಯದಿಂದ ಈ ಎರಡು ಪ್ರಕಾರಗಳಲ್ಲಿ ಇಡೀ ಕರ್ವ್ನ ಉದ್ದ ವನ್ನು ಪಡೆಯಲು ನಾವು ಈ liಗಳನ್ನು ಕೂಡಿಸಬೇಕು ಹಾಗೂ ಈ ಭಾಗಗಳ ಸಂಖ್ಯೆ ಅನಂತ ಕ್ಕೆ ಹೋಗುವ ಅಥವಾ x 0 ವನ್ನು ಸಮೀಪಿಸುವ ಮಿತಿಯನ್ನು ಪಡೆಯಬೇಕು ಆದ್ದರಿಂದ ಇದು ಲೈನ್ ಇಂಟೆಗ್ರಲ್ ಆಗುತ್ತದೆ ಇದನ್ನು ಕರ್ವ್ನ ಉದ್ದ ವನ್ನು ಪಡೆಯಲು ಬಳಸಬಹುದು ಈ li ಅನ್ನು 1cos i xi ಈ ಡಿಫರೆನ್ಸಿಯಲ್ ಅಂಶ ದಿಂದ ಬದಲಾಯಿಸಬಹುದು ಈ ಇಂಟೆಗ್ರಲ್ ಇಡೀ ಕರ್ವ್ನ ಉದ್ದ ವನ್ನು ಕೊಡುತ್ತದೆ ಏಕೆಂದರೆ ನಾವು x ನ ಮೇಲೆ a ನಿಂದ b ವರೆಗೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಈ ಸೂತ್ರವು ಅನ್ವಯಿಸುತ್ತದೆ ಅಥವಾ 1cos i xi ಗೆ ಬದಲಾಗಿ ನಾವು 1fi2Δxiಈ ಡಿಫರೆನ್ಸಿಯಲ್ ಅಂಶವನ್ನು ಬರೆಯಬಹುದು ನಮ್ಮಲ್ಲೇ 2 ಸೂತ್ರಗಳಿವೆ ನಾವು ಇದನ್ನು ಅಥವಾ ಅದನ್ನು ಯಾವುದನ್ನಾದರೂ ಬಳಸಬಹುದು ಕರ್ವ್ನ ಉದ್ದ ದ ಡಿಫರೆನ್ಸಿಯಲ್ dlಅನ್ನು ಈ ರೀತಿಯಾಗಿಯೂ ಬರೆಯಬಹುದು ಅಥವಾ ಅದನ್ನು f ಅನ್ನು ಬಳಸಿ ಬರೆಯಬಹುದು ಮೇಲ್ಮೈ ವಿಸ್ತೀರ್ಣ ದ ಮೌಲ್ಯವನ್ನು ಪಡೆಯಲು ಕರ್ವ್ನ ಉದ್ದ ದ ಈ ಮಾದರಿಯನ್ನು ಈ ಸಂದರ್ಭಕ್ಕೆ ಅನುವಾದಿಸಲು ಯತ್ನಿಸೋಣ ಅದೇ ಸಮೀಕರಣವು ಈಗಲೂ ಅನ್ವಯವಾಗುತ್ತದೆ ಆದರೆ ವ್ಯತ್ಯಾಸವೆಂದರೆ ಈಗ ನಮ್ಮಲ್ಲಿ ಈ ಮೇಲ್ಮೈ ಇದೆ ಇದು ಒಂದು ಸ್ಥಿರ ಬಿಂದು ಹಾಗೂ ಇದು ಈ ಬಿಂದುವಿನಲ್ಲಿರುವ ಟ್ಯಾಂಜೆಂಟ್ ಪ್ಲೇನ್ ಈ ಟ್ಯಾಂಜೆಂಟ್ ಪ್ಲೇನ್ ಕ್ಕೆ ಎಳೆದಿರುವ ಲಂಬರೇಖೆಯನ್ನು fನಿಂದ ಸೂಚಿಸಲಾಗಿದೆ ನಾವು ಇಲ್ಲಿ ಇನ್ನೊಂದು ಸದಿಶ pಯನ್ನು ಪರಿಗಣಿಸಿದ್ದೇವೆ ಇದು xz ಸಮತಲದಲ್ಲಿರುವ ಈ Ai ಗೆ ಲಂಬವಾಗಿದೆ ಇದು ಯಾವುದೇ ನಿರ್ದೇಶಾಂಕ ಸಮತಲ ಕ್ಕೆ ಲಂಬ ವಾಗಿರಬಹುದು ಇಲ್ಲಿ ನಾವು x ಅಕ್ಷರೇಖೆ ಆಮೇಲೆ ಇಲ್ಲಿ y ಅಕ್ಷರೇಖೆ ಹಾಗೂ ಇದು z ಅಕ್ಷರೇಖೆಯನ್ನು ತೆಗೆದುಕೊಂಡಿದ್ದೇವೆ ಮೇಲ್ಮೈಯ ಈ ಭಾಗವನ್ನು ಪ್ರೊಜೆಕ್ಟ್ ಮಾಡುವುದೇ ನಮ್ಮ ಯೋಜನೆ ಆದ್ದರಿಂದ ಮೇಲ್ಮೈಯನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಭಜಿಸುತ್ತೇವೆ ಮೇಲ್ಮೈಯ ಈ ಒಂದು ಭಾಗವನ್ನು xy ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಿದರೆ ನಮಗೆ ಈ ಸಣ್ಣ ಮೇಲ್ಮೈ ಯ ಪ್ರೊಜೆಕ್ಷನ್ ದೊರೆಯುತ್ತದೆ ಈ p ಯು ಈ ಪ್ರೊಜೆಕ್ಟ್ ಮಾಡಿದ ಸಮತಲಕ್ಕೆ ಎಳೆದ ಏಕಾಂಶ ಲಂಬ ಸದಿಶ ಈ ದೃಷ್ಟಾಂತದಲ್ಲಿ ಈ p ಯು z ಅಕ್ಷರೇಖೆಯ ಮೇಲಿನ k ಆಗಿದೆ ನಾವು ಈ ಹಿಂದೆ ಚರ್ಚಿಸಿದ ರೀತಿಯಲ್ಲೇ ಇಲ್ಲಿಯೂ ಕೂಡ ಒಂದು ಅದೇ ರೀತಿಯ ಸಮೀಕರಣ ಸಿಗುತ್ತದೆ ಅದೇನೆಂದರೆ ನಿರ್ದೇಶಾಂಕ ಸಮತಲ ದ ಮೇಲೆ ಪ್ರೊಜೆಕ್ಟ್ ಮಾಡಿರುವ ಈ ಸಣ್ಣ ಭಾಗದ ವಿಸ್ತೀರ್ಣವನ್ನು ಟ್ಯಾಂಜೆಂಟ್ ಪ್ಲೇನ್ ದ ವಿಸ್ತೀರ್ಣದಿಂದ ಭಾಗಿಸಿದಾಗ ಅದು cos i ಗೆ ಸಮನಾಗಿರುತ್ತದೆ ಇಲ್ಲಿ i ಟ್ಯಾಂಜೆಂಟ್ ಪ್ಲೇನ್ ಗೆ ಲಂಬರೇಖೆ ಮತ್ತು ಪ್ರೊಜೆಕ್ಟ್ ಮಾಡಿದ ಸಮತಲದ ಲಂಬರೇಖೆ ಇವೆರಡರ ನಡುವೆ ಇರುವ ಕೋನ ಈ ಹಿಂದೆ ಅದು x ಅಕ್ಷರೇಖೆ ಗೆ ಎಳೆದ ಲಂಬರೇಖೆ ಹಾಗೂ ಟ್ಯಾಂಜೆಂಟ್ನ ಲಂಬರೇಖೆ ಇವುಗಳ ನಡುವಿನ ಕೋನ ಆಗಿತ್ತು ಈಗ ಅದಕ್ಕೆ ಅನುಗುಣವಾಗಿ ಟ್ಯಾಂಜೆಂಟ್ ಪ್ಲೇನ್ ನ ವಿಸ್ತೀರ್ಣವು 1cos i Ai ಎಂಬ ಸಮೀಕರಣ ಸಿಗುತ್ತದೆ ಈಗ ನಾವು ಮೇಲ್ಮೈಯ ವಿಸ್ತೀರ್ಣವನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಮೊದಲಿನಂತೆಯೇ ನಾವು ಈ ಮೇಲ್ಮೈಯ ಭಾಗಗಳನ್ನು ಕೂಡಿಸಿ ನಂತರ n→∞ ಈ ಮಿತಿ ಯನ್ನು ಪಡೆಯುತ್ತೇವೆ ಪ್ರಸ್ತುತದಲ್ಲಿ ಇದು ಟ್ಯಾಂಜೆಂಟ್ ಪ್ಲೇನ್ ದ ಮೇಲಿದೆ ನಾವು n→∞ ಈ ಮಿತಿಯನ್ನು ಕಂಡುಹಿಡಿದಾಗ ಕೊನೆಯಲ್ಲಿ ಅದು ಮೇಲ್ಮೈ ವಿಸ್ತೀರ್ಣ ವನ್ನು ಕೊಡುತ್ತದೆ ಈಗ ನಾವು i ಈ ಅಂಶವನ್ನು ಇಲ್ಲಿ ಕೊಟ್ಟಿರುವ ಅಂಶದಿಂದ ಬದಲಾಯಿಸಿದ್ದೇವೆ ಈ ಇಂಟೆಗ್ರಲ್ ನ ಮೌಲ್ಯವು ಮೇಲ್ಮೈ ವಿಸ್ತೀರ್ಣವನ್ನು ಕೊಡುತ್ತದೆ ಇಲ್ಲಿರುವ R ಇದು xy yz zx ಸಮತಲಗಳ ಮೇಲೆ ಈ ಮೇಲ್ಮೈಯ ಪ್ರೊಜೆಕ್ಷನ್ ನಾನು ಈಗಾಗಲೇ ಹೇಳಿದಂತೆ ಒಂದು ಮೇಲ್ಮೈ ಇದೆ ಅದನ್ನು ಯಾವುದೇ ಒಂದು ಅನುಕೂಲಕರ ನಿರ್ದೇಶಾಂಕ ಸಮತಲ ಗಳ ಮೇಲೆ ಪ್ರಾಜೆಕ್ಟ್ ಮಾಡುತ್ತೇವೆ ಆಗ ಮೇಲ್ಮೈ ವಿಸ್ತೀರ್ಣವನ್ನು ಈ ಡಬಲ್ ಇಂಟೆಗ್ರಲ್ ನಿಂದ ಕಂಡುಹಿಡಿಯಬಹುದು ಏಕೆಂದರೆ ಈಗ ನಾವು ಸಮತಲದ ಮೇಲೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಇಂತಹ ಇಂಟೆಗ್ರಲ್ ಗಳನ್ನು ನಾವು ಈಗಾಗಲೇ ಇಂಟೆಗ್ರಲ್ ಕ್ಯಾಲ್ಕುಲಸ್ ನಲ್ಲಿ ಚರ್ಚಿಸಿದ್ದೇವೆ ಈ ಸಮತಲ ಗಳಲ್ಲಿ ಒಂದರ ಮೇಲೆ ಪ್ರಾಜೆಕ್ಟ್ ಮಾಡಿದ ವಿಸ್ತೀರ್ಣ ವಿದು ಹಾಗೂ ಈ ಹೆಚ್ಚುವರಿ ಅಂಶವು ಮೇಲ್ಮೈ ವಿಸ್ತೀರ್ಣ ಹಾಗೂ ಅದಕ್ಕೆ ಅನುಗುಣವಾದ ಸಮತಲದ ಮೇಲಿನ ವಿಸ್ತೀರ್ಣದ ನಡುವಿನ ನಿಖರವಾದ ಅಂತರವನ್ನು ಒಳಗೊಂಡಿದೆ ಒಂದು ಮೇಲ್ಮೈಯ ಮೇಲ್ಮೈ ವಿಸ್ತೀರ್ಣವು ಯಾವತ್ತೂ ನಿರ್ದೇಶಾಂಕ ಸಮತಲ ದ ಮೇಲೆ ಪ್ರಾಜೆಕ್ಟ್ ಮಾಡಿದ ವಿಸ್ತೀರ್ಣಕ್ಕಿಂತ ಹೆಚ್ಚು ಅಥವಾ ಸಮಾನವಾಗಿರುತ್ತದೆ ಹಾಗಾಗಿ ಆ ಅಂಶವು ಆ ಭಾಗವನ್ನು ನೋಡಿಕೊಳ್ಳುತ್ತದೆ ಹಾಗೂ ನಾವು ಸಮತಲದ ಮೇಲೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಡಬಲ್ ಇಂಟೆಗ್ರಲ್ ಇವುಗಳನ್ನು ನಾವು ಈಗಾಗಲೇ ಇಂಟೆಗ್ರಲ್ ಕ್ಯಾಲ್ಕುಲಸ್ ನಲ್ಲಿ ಚರ್ಚಿಸಿದ್ದೇವೆ ಈ ಮೇಲ್ಮೈಯ ವಿಸ್ತೀರ್ಣದ ಮೌಲ್ಯವನ್ನು ಕಂಡುಹಿಡಿಯಲು ನಾವು ಇನ್ನೊಂದು ಅನುಕೂಲಕರವಾದ ಸೂತ್ರವನ್ನು ಪಡೆಯೋಣ f ನ ಗ್ರೇಡಿಯಂಟ್ f ಗೆ ಲಂಬವಾಗಿರುತ್ತದೆ ಎಂಬುದನ್ನು ಗಮನಿಸಿ ಹಾಗೂ p ಇದು ನಿರ್ದೇಶಾಂಕ ಸಮತಲ ಗಳಲ್ಲಿ ಒಂದಕ್ಕೆ ಎಳೆದಿರುವ ಏಕಾಂಶ ಲಂಬ ಸದಿಶ ಇನ್ನೊಮ್ಮೆ ಇದು x ಮತ್ತು y ಹಾಗೂ z ಇಲ್ಲಿ ನಮ್ಮಲ್ಲಿ ಈ ಸಮೀಕರಣವಿದೆ |∇f| |p|ಹಾಗೂ ಇವೆರಡರ ನಡುವಿನ ಕೋನದ ದ cosine ಅಂದರೆ cos ಆದ್ದರಿಂದ 1cos ಈ ಮೌಲ್ಯವನ್ನು |∇f|∇f pಈ ರೂಪದಲ್ಲೂ ಬರೆಯಬಹುದು ಹಾಗಾಗಿ ನಮಗೆ ಈ ವನ್ನು ಕಂಡುಹಿಡಿಯುವ ಅಗತ್ಯವಿಲ್ಲ ಏಕೆಂದರೆ ಈ ರೂಪದಲ್ಲಿ ಸರ್ಫೇಸ್ ಇಂಟೆಗ್ರಲ್ ನ ಮೌಲ್ಯವನ್ನು ಕಂಡುಹಿಡಿಯುವುದು ಖಂಡಿತವಾಗಿಯೂ ಕಷ್ಟಕರ ಹಾಗಾಗಿ ನಾವು ಮೇಲ್ಮೈಯ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು ಸುಲಭವಾಗುವಂತ ಒಂದು ಹೊಸ ಸೂತ್ರವನ್ನು ಪಡೆಯುತ್ತಿದ್ದೇವೆ ಇಲ್ಲಿರುವ ಈ ಸಮೀಕರಣದಲ್ಲಿ ನಾವು ಅದನ್ನು |∇f|∇f pಯಿಂದ ಬದಲಾಯಿಸಬೇಕು ಹಾಗಾಗಿ ಈ ಸಂದರ್ಭದಲ್ಲಿ ಕೊನೆಯಲ್ಲಿ ಮೇಲ್ಮೈ ವಿಸ್ತೀರ್ಣವನ್ನು ಲೆಕ್ಕಹಾಕಲು ನಮಗೆ ಈ ಸೂತ್ರ ದೊರೆಯುತ್ತದೆ ಇದು ಮೇಲ್ಮೈಯ ಮೇಲೆ ನೀವು ತೆಗೆದುಕೊಂಡಿರುವ ಒಂದು ಭಾಗ ಇಲ್ಲಿ ಸರ್ಫೇಸ್ ಇಂಟೆಗ್ರಲ್ ಇದೆ ಈ ಮೇಲ್ಮೈಯ ಮೇಲೆ ಒಂದು ಡಿಫರೆನ್ಷಿಯಲ್ ಅಂಶ ಇದೆ ಇದನ್ನು ಮೇಲ್ಮೈಯ ಮೇಲೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಇದರ ಮೌಲ್ಯವನ್ನು ಕಂಡುಹಿಡಿಯಲು ನಾವು ಕೇವಲ ಈ ಡಬಲ್ ಇಂಟೆಗ್ರಲ್ ನ ಮೌಲ್ಯವನ್ನು ಲೆಕ್ಕ ಹಾಕಬೇಕು ಅಷ್ಟೇ ಇಲ್ಲಿರುವ ಈ R ಸಮತಲದ ಮೇಲೆ ಪ್ರಾಜೆಕ್ಟ್ ಮಾಡಿರುವ ಪ್ರದೇಶ ಈ ಮೇಲ್ಮೈಯ ಅದರ ಒಂದು ಸಮತಲದ ಮೇಲಿನ ಪ್ರೊಜೆಕ್ಷನ್ f ಅನ್ನು ಕೊಟ್ಟಿದ್ದರೆ ನಾವು ಇದನ್ನು ಕಂಡುಹಿಡಿಯಬಹುದು ಮೇಲ್ಮೈಯನ್ನು ಕೊಟ್ಟಿದ್ದರೆ ∇f ಅನ್ನು ಲೆಕ್ಕಹಾಕಬಹುದು ಸಂಪೂರ್ಣ ಮೌಲ್ಯ ಹಾಗೂ ಇಲ್ಲಿ ಡಾಟ್ ಪ್ರಾಡಕ್ಟ್ ಇದನ್ನು ಸಂಪೂರ್ಣ ಮೌಲ್ಯ ದಿಂದ ಭಾಗಿಸಿ ನಂತರ R ನ ಮೇಲೆ ಇಂಟಿಗ್ರೇಟ್ ಮಾಡಿದರೆ ಮೇಲ್ಮೈ ವಿಸ್ತೀರ್ಣ ಸಿಗುತ್ತದೆ ಈ ಸಮೀಕರಣದಲ್ಲಿ d ಈ ಅಂಶವು ವಾಸ್ತವವಾಗಿ ಪ್ರಾಜೆಕ್ಟ್ ಮಾಡಿದ ಸಮತಲದ ಮೇಲಿರುವ dA ಈ ಅಂಶಕ್ಕೆ ನೇರವಾಗಿ ಸಂಬಂಧಿಸಿದೆ ಇದು ಈ ಎರಡು ವಿಸ್ತೀರ್ಣಗಳ ಅಂತರವನ್ನು ಒಳಗೊಂಡಿರುವ ಹೆಚ್ಚುವರಿ ಅಂಶ ಸಹಜವಾಗಿ ∇f ಮತ್ತು p ಇವುಗಳ ಡಾಟ್ ಪ್ರೋಡಕ್ಟ್ 0 ಆಗಿರಬಾರದು ಎಂಬ ಬೇಡಿಕೆ ಮಾನ್ಯವಾಗಿದೆ ಆದ್ದರಿಂದ ಇವುಗಳು ಪರಸ್ಪರ ಲಂಬವಾಗಿ ಇರಬಾರದು ಈ ಪರಿಸ್ಥಿತಿಯಲ್ಲಿ ಪ್ರೊಜೆಕ್ಷನ್ ಕೂಡ ಒಂದು ಸಮಸ್ಯೆಯಾಗುತ್ತದೆ ಏಕೆಂದರೆ ಡಾಟ್ ಪ್ರೋಡಕ್ಟ್ 0 ಇದ್ದಲ್ಲಿ ಪ್ರೊಜೆಕ್ಷನ್ ಒಂದು ಬಿಂದುವಾಗಿರುತ್ತದೆ ಹಾಗಾಗಿ ನಾವು ∇f pಯ ಮೌಲ್ಯವು 0 ಇರುವ ಪರಿಸ್ಥಿತಿಯನ್ನು ತಪ್ಪಿಸಿಕೊಳ್ಳುತ್ತೇವೆ ಇವೆರಡು ಒಂದಕ್ಕೊಂದು ಲಂಬವಾಗಿ ಇರಬಾರದು ಇಲ್ಲದೆ ಹೋದರೆ ಈ ಸೂತ್ರವು ಅನ್ವಯವಾಗುವುದಿಲ್ಲ ಒಂದು ಕ್ಷಿಪ್ರವಾದ ಟಿಪ್ಪಣಿ ನಾವು zgxy ಈ ರೂಪದಲ್ಲಿರುವ ಮೇಲ್ಮೈಯನ್ನು ತೆಗೆದುಕೊಂಡಾಗ ಆಗ ಅದರ ಮೇಲ್ಮೈ ವಿಸ್ತೀರ್ಣವನ್ನು ∬R1∂z∂x2∂z∂y2dxdy ಈ ಸೂತ್ರದಿಂದ ಕಂಡುಹಿಡಿಯಬಹುದು ಎಂಬುದನ್ನು ಇಂಟೆಗ್ರಲ್ ಕ್ಯಾಲ್ಕುಲಸ್ ನಿಂದ ಜ್ಞಾಪಿಸಿಕೊಳ್ಳಿ ಈಗ ನಮ್ಮಲ್ಲಿ ಇನ್ನೊಂದು ಸೂತ್ರವಿದೆ ಆದರೆ ಈ ಎರಡೂ ಸೂತ್ರಗಳು ಮೂಲತಃ ಒಂದೇ ಎಂದು ನಾವು ತಿಳಿಯಲಿದ್ದೇವೆ ವೆಕ್ಟರ್ ನ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಮೇಲ್ಮೈಯ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಈ ಸೂತ್ರವನ್ನು ಪಡೆದಿದ್ದೇವೆ ಇವೆರಡೂ ಸೂತ್ರಗಳು ವಾಸ್ತವವಾಗಿ ಒಂದೇ ಎಂಬುದನ್ನು ನಾವು ನೋಡಬಹುದು ಯಾಕೆಂದರೆ ಕೊಟ್ಟಿರುವ ಮೇಲ್ಮೈಯು zgxy ಆಗಿದ್ದರಿಂದ ನಾವು fz gxyಈ ಸಮೀಕರಣವನ್ನು ಪರಿಗಣಿಸೋಣ ನಾವು ಈಗಷ್ಟೇ ವ್ಯಾಖ್ಯಾನಿಸಿದ ಫಂಕ್ಷನ್ f0 ಎಂದು ತೆಗೆದುಕೊಂಡರೆ f ನ ಈ ಸಮತಟ್ಟಾದ ಮೇಲ್ಮೈಯೇ ನಮಗೆ ಕೊಟ್ಟಿರುವ ಮೇಲ್ಮೈ ಆಗಿದೆ ಆನಂತರ ನಾವು f ಅಂದರೆ gx gy1 ಅನ್ನು ಕಂಡುಹಿಡಿಯಬಹುದು ಇದರ ಸಂಪೂರ್ಣ ಮೌಲ್ಯ ವನ್ನು ಅಂದರೆ 1gx2gy2 ಇದನ್ನು ನಾವು ಪಡೆಯಬಹುದು ಇಲ್ಲಿ gz ಆದ್ದರಿಂದ ನಾವಿದನ್ನು z ನ ರೂಪದಲ್ಲಿ ಅಂದರೆ 1zx2zy2 ಎಂದು ಬರೆದಿದ್ದೇವೆ ಇದರ ಮೌಲ್ಯ 1 ಆಗುತ್ತದೆ ಏಕೆಂದರೆ ಈ pಯು ಏಕಾಂಶ ಲಂಬ ಸದಿಶ ವಾಗಿದೆ ಹಾಗೂ f gx gy1 ಈ pಯು xy ಸಮತಲಕ್ಕೆ ಏಕಾಂಶ ಲಂಬ ಸದಿಶ ವಾಗಿದೆ ಆದ್ದರಿಂದ ಇದು ಕೇವಲ k ಆದ್ದರಿಂದಲೇ ನಮಗೆ ಇಲ್ಲಿ 1 ಸಿಗುತ್ತದೆ ಹಾಗಾಗಿ ಈ ಎರಡು ಸೂತ್ರಗಳು ಒಂದೇ ಆಗಿವೆ ಇವು ಭಿನ್ನವಾಗಿಲ್ಲ ಇದರ ಒಂದು ವಿಸ್ತರಣೆಯಾಗಿ ಈ ಫಂಕ್ಷನ್ ಅಂದರೆ ಇಂಟೆಗ್ರಾಂಡ್ ಅನ್ನು 1 ಎಂದು ತೆಗೆದುಕೊಂಡು ಕೇವಲ ಮೇಲ್ಮೈ ವಿಸ್ತೀರ್ಣವನ್ನು ಪಡೆಯುವುದರ ಬದಲಾಗಿ ನಾವು ಬೇರೆ ಯಾವುದಾದರೂ ಇಂಟೆಗ್ರಾಂಡ್ ಅನ್ನು ಉದಾಹರಣೆಗೆ x y zಗಳ ಬೇರೊಂದು ಸ್ಕೆಲಾರ್ ಫಂಕ್ಷನ್ g ಯನ್ನು ತೆಗೆದುಕೊಳ್ಳೋಣ ಅದೇ ವಿಧಾನವನ್ನು ಅನುಸರಿಸಿ ನಾವು ಈ g ಯನ್ನು S ನ ಮೇಲೆ ಇಂಟಿಗ್ರೇಟ್ ಮಾಡಬಹುದು ಈ ಡಿಫರೆನ್ಷಿಯಲ್ ಅಂಶ ದ ಸ್ಥಾನದಲ್ಲಿ ಒಂದು ನಿರ್ದೇಶಾಂಕ ಸಮತಲ ದಲ್ಲಿನ ಡಿಫರೆನ್ಷಿಯಲ್ ಅಂಶದಿಂದ ಬದಲಾಯಿಸುವುದೇ ಈ ವಿಧಾನ ಇಂತಹ ಇಂಟೆಗ್ರಲ್ ನ ಉಪಯೋಗಗಳೇನು ಇದರ ಕಲ್ಪನೆಯನ್ನು ನಿಮಗೆ ನೀಡಲು ಬಯಸುತ್ತೇವೆ fxyzC ಇದು ಒಂದು ಮೇಲ್ಮೈಯ ಮೇಲೆ ವಿದ್ಯುದಾವೇಶದ ವಿತರಣೆ ಇಲ್ಲಿ gx y z ಏಕಾಂಶ ವಿಸ್ತೀರ್ಣದ ಮೇಲೆ ಇರುವ ವಿದ್ಯುದಾವೇಶ ಇದು ಏಕಾಂಶ ವಿಸ್ತೀರ್ಣದ ಮೇಲಿರುವ ವಿದ್ಯುದಾವೇಶ ಅಥವಾ ಇದನ್ನು ನಾವು S ಮೇಲ್ಮೈಯ ಪ್ರತಿಯೊಂದು ಬಿಂದುವಿನಲ್ಲಿ ವಿದ್ಯುದಾವೇಶದ ಸಾಂದ್ರತೆ ಎಂದು ಕರೆಯುತ್ತೇವೆ S ನ ಮೇಲೆ ವಿದ್ಯುದಾವೇಶದ ಮೊತ್ತವನ್ನು ಪಡೆಯಲು ನಾವು ದತ್ತ ಸಾಂದ್ರತೆ gx y z ಅನ್ನು ಮೇಲ್ಮೈಯ ಮೇಲೆ ಇಂಟಿಗ್ರೇಟ್ ಮಾಡುತ್ತೇವೆ ಏಕೆಂದರೆ ಮೇಲ್ಮೈಯ ಮೇಲಿನ ಒಟ್ಟು ವಿದ್ಯುದಾವೇಶವನ್ನು ಪಡೆಯುವುದು ನಮ್ಮ ಗುರಿ ಮೂಲತಃ ನಾವು ಪ್ರತಿಯೊಂದು ಬಿಂದುವಿನಲ್ಲಿನ ವಿದ್ಯುದಾವೇಶವನ್ನು ಕೂಡಿಸಬೇಕು ಅಂದರೆ ನಾವು ಈ ಇಂಟೆಗ್ರಲ್ ಅನ್ನು ಇಂಟಿಗ್ರೇಟ್ ಮಾಡಬೇಕು ಇದು ಸರ್ಫೇಸ್ ಇಂಟೆಗ್ರಲ್ ನ ಉಪಯೋಗದ ಒಂದು ಉದಾಹರಣೆ ಈ ಸಾಂದ್ರತೆ ಯನ್ನು ಈ ಮೇಲ್ಮೈ ವಿಸ್ತೀರ್ಣದ ಮೇಲೆ ಇಂಟಿಗ್ರೇಟ್ ಮಾಡಬೇಕು ಇದು ನಾವು ಈಗಷ್ಟೇ ಅಭ್ಯಾಸ ಮಾಡಿರುವ ವಿಷಯ gx y zಇದ್ದಹಾಗೆ ಇರುತ್ತದೆ ನಾವು xy ಸಮತಲದ ಮೇಲೆ ಪ್ರೊಜೆಕ್ಟ್ ಮಾಡುತ್ತಿದ್ದರೆ ಆಗ z ಅನ್ನು ಮೇಲ್ಮೈಯ ಸಮೀಕರಣವನ್ನು ಉಪಯೋಗಿಸಿ ಬದಲಾಯಿಸಬೇಕಾಗುತ್ತದೆ ಅದೇ ರೀತಿ ನಾವು ಬೇರೆ ಸಮತಲಗಳ ಮೇಲೆ ಉದಾಹರಣೆಗೆ yz ಸಮತಲದ ಮೇಲೆ ಪ್ರಾಜೆಕ್ಟ್ ಮಾಡುತ್ತಿದ್ದರೆ ಆಗ x ಅಲ್ಲಿ ಇರಬಾರದು ಹಾಗಾಗಿ ಅದನ್ನು ಮೇಲ್ಮೈಯ ಸಮೀಕರಣವನ್ನು ಉಪಯೋಗಿಸಿ ಬದಲಾಯಿಸುತ್ತೇವೆ ಇದು ಡಿಫರೆನ್ಷಿಯಲ್ ಅಂಶ ವಾಗಿತ್ತು ನಾವು ಇದನ್ನು ಪ್ರಾಜೆಕ್ಟ್ ಮಾಡಿದ ಸಮತಲದ ಮೇಲೆ ಇಂಟಿಗ್ರೇಟ್ ಮಾಡುತ್ತೇವೆ ಇದನ್ನು S ನ ಮೇಲಿನ g ಯ ಸರ್ಫೇಸ್ ಇಂಟೆಗ್ರಲ್ ಎನ್ನುತ್ತೇವೆ ಇದಕ್ಕೆ ಇನ್ನೂ ಹಲವು ಉಪಯೋಗಗಳಿವೆ ಎಂದು ತೋರಿಸಲು ಇನ್ನೊಂದು ಉದಾಹರಣೆಯಾಗಿ ಈ g ಯನ್ನು ದ್ರವ್ಯರಾಶಿಯ ಸಾಂದ್ರತೆ ಯಾಗಿ ತೆಗೆದುಕೊಳ್ಳೋಣ ಆಗ ಮೇಲಿನ ಇಂಟೆಗ್ರಲ್ ಆ ಕೋಶ ದಲ್ಲಿರುವ ದ್ರವ್ಯರಾಶಿಯ ಮೊತ್ತವನ್ನು ಕೊಡುತ್ತದೆ ಈ g ಯು 1 ಕ್ಕೆ ಸಮನಾಗಿದ್ದರೆ ಸಹಜವಾಗಿ ಇದು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವಾಗುತ್ತದೆ ಈಗ ನಾವು ಕೆಲವು ಉದಾಹರಣೆಗಳನ್ನು ಚರ್ಚಿಸೋಣ ಇಲ್ಲಿ 2 ಉದಾಹರಣೆಗಳಿವೆ ಒಂದರಲ್ಲಿ ನಾವು ಒಂದು ಮೇಲ್ಮೈಯ ವಿಸ್ತೀರ್ಣವನ್ನು ಕಂಡುಹಿಡಿಯಲಿದ್ದೇವೆ ಹಾಗೂ ಎರಡನೆಯದರಲ್ಲಿ ನಾವು ಯಾವುದೇ ಸ್ಕೆಲಾರ್ ಫಂಕ್ಷನ್ಅನ್ನು ಇಂಟಿಗ್ರೇಟ್ ಮಾಡಲಿದ್ದೇವೆ x2y2z22 ಈ ಗೋಳಾರ್ಧ ದಿಂದ ಕತ್ತರಿಸಿ ತೆಗೆದಿರುವ ಕ್ಯಾಪ್ ನ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಇದು ಗೋಳಾರ್ಧವಾಗಿರುವುದರಿಂದ ನಾವು z ಅನ್ನು ಧನಾತ್ಮಕ ಅಕ್ಷರೇಖೆಯ ಮೇಲೆ ತೆಗೆದುಕೊಂಡಿದ್ದೇವೆ ಇಲ್ಲಿ ಒಂದು ಗೋಳಾರ್ಧ ವಿದೆ ಇದನ್ನು ಒಂದು ತ್ರಿಜ್ಯ 1 ಆಗಿರುವ ಸಿಲಿಂಡರ್ನಿಂದ ಛೇದಿಸಲಾಗಿದೆ x2y21 ಈ ಸಿಲಿಂಡರ್ ನಿಂದ ಛೇದಿಸಲಾದ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕಾಗಿದೆ z ಅಕ್ಷರೇಖೆಯು ಈ ಸಿಲಿಂಡರ್ ನ ಅಕ್ಷರೇಖೆ ಈ ಸಿಲಿಂಡರ್ ಗೋಳಾರ್ಧ ದ ಒಂದು ಭಾಗವನ್ನು ಛೇದಿಸುತ್ತದೆ ಅದರ ವಿಸ್ತೀರ್ಣವನ್ನು ನಾವು ಪಡೆಯಬೇಕಾಗಿದೆ ಇದೇ ರೀತಿ ನಾವು ಚರ್ಚಿಸಿರುವ ಇಂಟೆಗ್ರಲ್ ನ ಸಹಾಯದಿಂದ ಪರಿಹರಿಸಬಹುದಾದ ಹಲವು ಉದಾಹರಣೆಗಳಿವೆ fx y zC ಈ ಮೇಲ್ಮೈಯ ಪ್ರೊಜೆಕ್ಷನ್ ಏನು ಎಂಬುದನ್ನು ಮೊದಲು ನಾವು ಚರ್ಚಿಸೋಣ ಇದು xy ಸಮತಲದ ಮೇಲೆ ಈ ಗೋಳಾರ್ಧದ ಪ್ರೊಜೆಕ್ಷನ್ 0 ದಿಂದ ಭಾಗಿಸುವ ಪರಿಸ್ಥಿತಿ ಬರದಂತೆ ಹೇಗೆ ನೋಡಿಕೊಳ್ಳಬೇಕೆಂದು ಈ ಕೆಳಗಿನ ಚರ್ಚೆಯಲ್ಲಿ ತಿಳಿಯುತ್ತೇವೆ ಅದಕ್ಕಿಂತಲೂ ಮೊದಲು ಈ ಸಮತಲಗಳಲ್ಲಿ ಯಾವುದೇ ಒಂದಕ್ಕೆ ಇರುವ ಲಂಬವು ಯಾವತ್ತು 0 ಆಗದಂತೆ ನೋಡಿಕೊಳ್ಳಬೇಕು ಈ ಉದಾಹರಣೆಯಲ್ಲಿ ಸಿಲಿಂಡರ್ z ಅಕ್ಷರೇಖೆಯ ದಿಕ್ಕಿನಲ್ಲಿ ಇರುವುದರಿಂದ ನಾವು ಗೋಳಾರ್ಧದ ಆ ಭಾಗವನ್ನು xy ಸಮತಲದ ಮೇಲೆ ಪ್ರಾಜೆಕ್ಟ್ ಮಾಡಿದರೆ ನಾವು ಈಗಷ್ಟೇ ಗಮನಿಸಿದ ಸನ್ನಿವೇಶವು ಉದ್ಭವಿಸುವುದಿಲ್ಲ ಆ ಭಾಗವನ್ನು ಪ್ರಾಜೆಕ್ಟ್ ಮಾಡಿದರೆ ಪ್ರೊಜೆಕ್ಷನ್ ಸಹಜವಾಗಿ ಒಂದು ವೃತ್ತಾಕಾರದ ಪ್ರದೇಶ ವು ದೊರೆಯುತ್ತದೆ ಏಕೆಂದರೆ ವೃತ್ತಾಕಾರದ ಸಿಲಿಂಡರ್ ನಿಂದ ಗೋಳಾರ್ಧ ವನ್ನು ಛೇದಿಸಲಾಗಿದೆ ಆದ್ದರಿಂದ xy ಸಮತಲದ ಮೇಲೆ ಇದರ ಪ್ರೊಜೆಕ್ಷನ್ x2y2≤1 ಈ ವೃತ್ತಾಕಾರದ ಪ್ರದೇಶವಾಗಿರುತ್ತದೆ ಈಗ ನಮ್ಮ R xy ಸಮತಲದ ಮೇಲಿನ ಪ್ರೊಜೆಕ್ಷನ್ fx y zx2y2z2 ಇದು ನಮ್ಮ ಫಂಕ್ಷನ್ ನಾವು f ನ ಗ್ರೇಡಿಯಂಟ್ ಅನ್ನು ಸುಲಭವಾಗಿ ಕಂಡುಹಿಡಿಯಬಹುದು ∇f2xi2yj2zk ಹಾಗೂ ಇದರ ಸಂಪೂರ್ಣ ಮೌಲ್ಯ ವನ್ನೂ ಪಡೆಯಬಹುದು 4x24y24z2 ಇದರಲ್ಲಿ 4 ಅನ್ನು ಹೊರತೆಗೆದರೆ ನಮಗೆ 2x2y2z2 ದೊರೆಯುತ್ತದೆ ಮೇಲ್ಮೈಯ ಮೇಲೆ ಇದರ ಮೌಲ್ಯವು x2y2z22 ಆದ್ದರಿಂದ 2x2y2z222 ವೆಕ್ಟರ್ p ಯು x y ಸಮತಲಕ್ಕೆ ಲಂಬವಾದ ದಿಕ್ಕಿನಲ್ಲಿದೆ ವೆಕ್ಟರ್ k x y ಸಮತಲಕ್ಕೆ ಲಂಬವಾಗಿದೆ ಎಂದು ನಮಗೆ ಗೊತ್ತು p ಯು ಕೂಡ x y ಸಮತಲಕ್ಕೆ ಲಂಬವಾಗಿರುವುದರಿಂದ ಆ ಸೂತ್ರದ ಲೆಕ್ಕಾಚಾರದಲ್ಲಿ ∇f p ಇದರಲ್ಲಿ p ಯ ಬದಲಾಗಿ k ಯ ಜೊತೆ ಡಾಟ್ ಪ್ರಾಡಕ್ಟ್ ಅನ್ನು ತೆಗೆದರೆ ಸ್ವಾಭಾವಿಕವಾಗಿ 2z ಉಳಿಯುತ್ತದೆ ಹಾಗಾಗಿ ನಮಗೆ 2z ನ ಸಂಪೂರ್ಣ ಮೌಲ್ಯ ದೊರೆಯುತ್ತದೆ ಈ ವೆಕ್ಟರ್ ಅನ್ನು ಲೆಕ್ಕ ಹಾಕಿದ್ದಾಯಿತು ಈಗ z≥0 ಆಗಿರುವುದರಿಂದ ಸಂಪೂರ್ಣ ಮೌಲ್ಯ ದ ಅಗತ್ಯವಿಲ್ಲ 2z ಅಷ್ಟನ್ನೇ ಬರೆಯಬಹುದು ಮೇಲ್ಮೈ ವಿಸ್ತೀರ್ಣವನ್ನು ಪಡೆಯಲು ನಾವು ಈ ಇಂಟೆಗ್ರಲ್ ಅನ್ನು R ನ ಮೇಲೆ ಲೆಕ್ಕ ಹಾಕಬೇಕು ಇಲ್ಲಿ R ಪ್ರೊಜೆಕ್ಟ್ ಮಾಡಿರುವ ವೃತ್ತಾಕಾರದ ಪ್ರದೇಶ ಹಾಗೂ ನಾವು ಮೊದಲೇ ∇f p2z ಎಂಬುದಾಗಿ ಕಂಡುಹಿಡಿದಿದ್ದೇವೆ ಈ f ನ ಸಂಪೂರ್ಣ ಮೌಲ್ಯವು 22 ಆಗುತ್ತದೆ ಈ ಇಂಟೆಗ್ರಲ್ ಅನ್ನು ಲೆಕ್ಕಹಾಕಲು ಬೇಕಿರುವುದೆಲ್ಲ ಈಗ ನಮ್ಮಲ್ಲಿದೆ 222z ಈ ಫಂಕ್ಷನ್ ಅನ್ನು dAಮೇಲೆ ಇಂಟಿಗ್ರೇಟ್ ಮಾಡಬೇಕಿದೆ ಇದನ್ನು xyಸಮತಲದ ಮೇಲೆ ಪ್ರೋಜೆಕ್ಟ್ ಮಾಡಿರುವುದರಿಂದ ಇಲ್ಲಿ z ಇರಕೂಡದು ಆದ್ದರಿಂದ x2y2z22 ಈ ಸಮೀಕರಣವನ್ನು ಬಳಸಿಕೊಂಡು z ಅನ್ನು ಬದಲಾಯಿಸಬೇಕು ಇಲ್ಲಿ z ಧನಾತ್ಮಕವಾಗಿರುವುದರಿಂದ ನಾವು ಧನಾತ್ಮಕ ವರ್ಗಮೂಲವನ್ನು ತೆಗೆಯುತ್ತೇವೆ ಇಲ್ಲಿಂದ ನಮಗೆ z2 x2y2 ಸಿಗುತ್ತದೆ ಹಾಗೂ ನಾವಿದನ್ನು ಇಲ್ಲಿ ಬಳಸುತ್ತೇವೆ ಇಲ್ಲಿ z ಇದೆ ಇದನ್ನು 2 x2y2 ದಿಂದ ಬದಲಿಸುತ್ತೇವೆ ಇದನ್ನು R ನ ಮೇಲೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಇಲ್ಲಿ R xy ಸಮತಲದ ಮೇಲಿನ ಒಂದು ವೃತ್ತಾಕಾರದ ಪ್ರದೇಶ ಈಗ ನಮ್ಮಲ್ಲಿ xy ಸಮತಲದ ಮೇಲಿನ ಒಂದು ವೃತ್ತಾಕಾರದ ಪ್ರದೇಶ ಇರುವುದರಿಂದ ಈ ಇಂಟೆಗ್ರಲ್ ನ ಮೌಲ್ಯ ಕಂಡುಹಿಡಿಯಲು ಧ್ರುವ ನಿರ್ದೇಶಾಂಕ ಗಳನ್ನು ಬಳಸುವುದು ಉತ್ತಮ ಅಂದರೆ ಇಲ್ಲಿ 2 ಹೊರಬರುತ್ತದೆ ಇಲ್ಲಿ d ಡಿಫರೆನ್ಷಿಯಲ್ ಅಂಶವನ್ನು ಸೂಚಿಸುತ್ತದೆ ಧ್ರುವ ನಿರ್ದೇಶಾಂಕ ಗಳಲ್ಲಿ ಇದು rdrdθ ಆಗಿದೆ ಇಲ್ಲಿ xrcos ಮತ್ತು yrsin ಹಾಗೂ ಇದರಿಂದ ನಮಗೆ 2 x2y22 r2ದೊರೆಯುತ್ತದೆ ಇಲ್ಲಿ ಈ ಇಂಟೆಗ್ರಲ್ ಆಮೇಲೆ 2 ಇದರ ಮಿತಿಗಳು ಸ್ಪಷ್ಟವಾಗಿವೆ rನ ಮಿತಿಯು 0 ದಿಂದ 1 ವರೆಗೆ ಹೋಗುತ್ತದೆ ಮತ್ತು ದ ಮಿತಿಯು 0 ದಿಂದ 2 ವರೆಗೆ ಇದೆ ಆದ್ದರಿಂದ ಇದು ಇಡೀ ವೃತ್ತಾಕಾರದ ಪ್ರದೇಶವನ್ನು ಒಳಗೊಂಡಿದೆ ಇಲ್ಲಿ ನಾವು r2 r2 ಇದನ್ನು ಇಂಟಿಗ್ರೇಟ್ ಮಾಡಬೇಕಾಗಿದೆ ಇಲ್ಲಿ ನಮಗೆ ಇದರ ವ್ಯುತ್ಪನ್ನ ದ ಇಂಟೆಗ್ರಲ್ ಬೇಕಾಗಿದೆ ಇದನ್ನು ಇಂಟಿಗ್ರೇಟ್ ಮಾಡಬೇಕು ಇದರ ಘಾತ 12 ಇಂಟಿಗ್ರೇಟ್ ಮಾಡಿದಾಗ ಘಾತಕ್ಕೆ 1 ಕೂಡಿಸಬೇಕು ಈಗ ಘಾತ 121ಆಗುತ್ತದೆ ಅಂದರೆ 12 ನಾವು ಇಲ್ಲಿ 2 ನಿಂದ ಭಾಗಿಸಿ ಅದನ್ನು ಸರಿದೂಗಿಸಲು ಅಲ್ಲಿ 2 ನಿಂದ ಗುಣಿಸುತ್ತಿದ್ದೇವೆ ಆದ್ದರಿಂದ ನಮಗೆ ಋಣಾತ್ಮಕ ಚಿನ್ಹೆ ಹಾಗೂ 2 r2 ಸಿಗುತ್ತದೆ ಇಲ್ಲಿ r 0 ದಿಂದ 1 ರ ವರೆಗೆ ಬದಲಾಗುತ್ತದೆ ನಂತರ ನಾವು ಇದನ್ನು 0 ದಿಂದ 2π ವರೆಗೆ ಇಂಟಿಗ್ರೇಟ್ ಮಾಡಬಹುದು ಇದು ಒಂದು ಸ್ಥಿರಸಂಖ್ಯೆ ಅಷ್ಟೇ 2π ಇದು ನಮ್ಮ ಉತ್ತರ ನಾವು ಸಿಲಿಂಡರ್ ನಿಂದ ಛೇದಿಸಲ್ಪಟ್ಟ ಮೇಲ್ಮೈ ವಿಸ್ತೀರ್ಣದ ಮೌಲ್ಯವನ್ನು ಕಂಡುಹಿಡಿದಿದ್ದೇವೆ ಹಾಗೂ ಕೇವಲ ಸಾಮಾನ್ಯ ಡಬಲ್ ಇಂಟೆಗ್ರಲ್ ನ ಸಹಾಯದಿಂದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು ಎಂದು ತಿಳಿದುಕೊಂಡಿದ್ದೇವೆ ಆದರೆ ಈ ಡಿಫರೆನ್ಷಿಯಲ್ ಅಂಶವನ್ನು ಪರಿಗಣಿಸಬೇಕು ಅದು ವಕ್ರತೆ ಯಿಂದ ಬರುವ ಅಂತರವನ್ನು ನೋಡಿಕೊಳ್ಳುತ್ತದೆ ಆನಂತರ ಸಮತಲದ ಮೇಲೆ ನಾವು ಇಂಟಿಗ್ರೇಟ್ ಮಾಡುತ್ತೇವೆ ಸರಿ ನಾವು ಇನ್ನು ಒಂದು ಉದಾಹರಣೆಯನ್ನು ನೋಡೋಣ ಇಲ್ಲಿ ನಾವು gxyzxyz ಈ ಫಂಕ್ಷನ್ ಅನ್ನು ಇಂಟಿಗ್ರೇಟ್ ಮಾಡುತ್ತೇವೆ ಇಲ್ಲಿ ನಾವು ಕೇವಲ ವಿಸ್ತೀರ್ಣ ವನ್ನು ಕಂಡುಹಿಡಿಯುತ್ತಿಲ್ಲ ಬದಲಾಗಿ ನಾವು gxyzxyz ಈ ಫಂಕ್ಷನ್ ಅನ್ನು ಮೊದಲನೇ ಕ್ವಾಡ್ರಂಟ್ ನಲ್ಲಿರುವ ಒಂದು ಘನದ ಮೇಲ್ಮೈಯ ಮೇಲೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಮೊದಲನೇ ಕ್ವಾಡ್ರಂಟ್ ನಲ್ಲಿ x1y1 ಮತ್ತು z1 ಈ ಸಮತಲಗಳಿಂದ ಸುತ್ತುವರಿಯಲ್ಪಟ್ಟ ಒಂದು ಘನವಿದೆ ಅದರ 6 ಮುಖಗಳು ಇಲ್ಲಿವೆ ಈ ಮುಖಗಳಿಗೆ ನಾವು ಹೀಗೆ ಹೆಸರಿಟ್ಟಿದ್ದೇವೆ z1 ಇರುವ ಈ ಪಾರ್ಶ್ವ A ಇದು z ಅಕ್ಷರೇಖೆಯ ದಿಕ್ಕಿನಲ್ಲಿದೆ ಹಾಗೂ x1ಇರುವ ಈ ಪಾರ್ಶ್ವ B ಆಮೇಲೆ y1 ಇದು ಇನ್ನೊಂದು ಪಾರ್ಶ್ವ ಇನ್ನು ಮೂರು ಪಾರ್ಶ್ವಗಳು ಈ ಅಕ್ಷರೇಖೆಗಳ ಮೇಲಿವೆ ನಾವು x y z ಈ ಫಂಕ್ಷನ್ ಅನ್ನು ಅಕ್ಷರೇಖೆಗಳನ್ನು ಸ್ಪರ್ಶಿಸುತ್ತಿರುವ ಆ ಮೂರು ಸಮತಲಗಳ ಮೇಲೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಇದು ಒಂದು ಗಮನಸೆಳೆಯುವ ವಿಷಯ ಅಂದರೆ x0 ಅಥವಾ y0 ಅಥವಾ z0 ಈ ಮೂರು ಮೇಲ್ಮೈಗಳಲ್ಲಿ ಇಂಟೆಗ್ರಾಂಡ್ 0 ಆಗುತ್ತದೆ ಕೊನೆಯಲ್ಲಿ ನಾವು ಕೇವಲ ABC ಈ ಮೂರು ಮೇಲ್ಮೈಗಳ ಮೇಲೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಉದಾಹರಣೆಗೆ ಇಲ್ಲಿ x1 x ಒಂದು ಸ್ಥಿರಸಂಖ್ಯೆ ಹಾಗೂ ಸಹಜವಾಗಿ y ಮತ್ತುz ಬದಲಾಗುತ್ತಿರುತ್ತದೆ ಅದೇ ರೀತಿ ಮೇಲ್ಭಾಗದಲ್ಲಿರುವ ಈ ಮೇಲ್ಮೈಯ ಮೇಲೆ z ಸ್ಥಿರವಾಗಿದೆ ಹಾಗೂ x ಮತ್ತು y ಬದಲಾಗುತ್ತಿರುತ್ತದೆ ಈ ಮೇಲ್ಮೈಯ ಮೇಲೆ ನಿಮ್ಮ y ಸ್ಥಿರವಾಗಿದೆ ಹಾಗೂ ಈ x ಮತ್ತು z ಬದಲಾಗುತ್ತದೆ ಹಾಗಾಗಿ ಮೊದಲೇ ಚರ್ಚಿಸಿದಂತೆ ನಿರ್ದೇಶಾಂಕ ಸಮತಲಗಳ ಮೇಲಿರುವ ಪಾರ್ಶ್ವಗಳ ಮೇಲೆ ಇದು 0 ಆಗಿದೆ ಆದ್ದರಿಂದ ಈ ಘನದ ಮೇಲ್ಮೈ ಯ ಮೇಲಿನ ಇಂಟೆಗ್ರಲ್ ಈಗ ಕೇವಲ 3 ಮೇಲ್ಮೈಗಳಿಗೆ ಸೀಮಿತವಾಗಿದೆ ಪಾರ್ಶ್ವ A ಪಾರ್ಶ್ವ B ಮತ್ತು ಪಾರ್ಶ್ವ C ಇವುಗಳೇ ಆ 3 ಪಾರ್ಶ್ವಗಳು ಏಕೆಂದರೆ ಈ ಮೇಲ್ಮೈಗಳ ಮೇಲೆ ನಮ್ಮ ಇಂಟೆಗ್ರಾಂಡ್ ಉಳಿದುಕೊಂಡಿರುತ್ತದೆ ಇನ್ನುಳಿದ ಮೂರರಲ್ಲಿ ಅದು 0 ಆಗುತ್ತದೆ ಆದ್ದರಿಂದ ಇಂಟೆಗ್ರಲ್ ಕೂಡ 0 ಆಗುತ್ತದೆ ನಾವು ಈಗ ಮೇಲ್ಮೈ A ಯನ್ನು ಪರಿಗಣಿಸೋಣ ಇದರ ಮೇಲೆ z1 ಈ ಮೇಲ್ಮೈಯು ಒಂದು ಸಮತಲವಾಗಿದೆ ಸಹಜವಾಗಿ ನಾವಿದನ್ನು z0 ಸಮತಲದ ಮೇಲೆ ಪ್ರಾಜೆಕ್ಟ್ ಮಾಡಿದರೆ ಅದರ ವಿಸ್ತೀರ್ಣ ಬದಲಾಗುವುದಿಲ್ಲ ಈ ಇಂಟೆಗ್ರಲ್ ಅನ್ನು ಸರಳಗೊಳಿಸುವಾಗ ನಾವು ಈ ಅಂಶವನ್ನು ಗಮನದಲ್ಲಿ ಇಡುತ್ತೇವೆ ಇದನ್ನು xy ಸಮತಲದ ಮೇಲೆ ಪ್ರಾಜೆಕ್ಟ್ ಮಾಡಿದರೆ ನಮಗೆ ಇನ್ನೊಂದು ಚೌಕ ಸಿಗುತ್ತದೆ ಅದರ ಮೇಲೆ x ನಿರ್ದೇಶಾಂಕ 0 ದಿಂದ 1 ರ ವರೆಗೆ ಹಾಗೂ y ನಿರ್ದೇಶಾಂಕ 0 ದಿಂದ 1 ರ ವರೆಗೆ ಬದಲಾಗುತ್ತದೆ ಅದೇ xy ಸಮತಲದ ಮೇಲೆ ಅದರ ಪ್ರೊಜೆಕ್ಷನ್ ಈ ಮೇಲ್ಮೈಗೆ ಪಾರ್ಶ್ವ A ಮತ್ತು ಈ ಪ್ರದೇಶಕ್ಕೆ pಯು k ಗೆ ಸಮನಾಗಿದೆ ಏಕೆಂದರೆ ಪ್ರೊಜೆಕ್ಷನ್ xyಸಮತಲದಲ್ಲಿದೆ ಹಾಗೂ kಈ xy ಸಮತಲಕ್ಕೆ ಲಂಬವಾಗಿದೆ fxyzz 1ಆಗಿರುವುದರಿಂದ ಈಗ ನಾವು f ನ ಗ್ರೇಡಿಯಂಟ್ ಅನ್ನು ಕಂಡುಹಿಡಿದರೆ ∇fk ಎಂದು ಪಡೆಯುತ್ತೇವೆ ಇಲ್ಲಿ z ಇರುವುದರಿಂದ f ನ z ಸಂಬಂಧಿತ ಭಾಗಶಃ ವ್ಯುತ್ಪನ್ನ ದ ಮೌಲ್ಯವು 1 ಅಂದರೆ ಇದು k ನಾವು f ಇದರ ಸಂಪೂರ್ಣ ಮೌಲ್ಯ ವನ್ನು ಕಂಡುಹಿಡಿಯಬಹುದು ಅದು 1 ಹಾಗೂ ಈ ∇f ಈಗ ಎಲ್ಲವೂ ಬಹು ಸರಳವಾಗಿದೆ ಮತ್ತು ಈ ಮೇಲ್ಮೈಯು ಸಮತಲವಾದುದರಿಂದ ಅದರ ಮೇಲಿನ ಈ ಡಿಫರೆನ್ಷಿಯಲ್ ಅಂಶ ವನ್ನು ಈ ಪ್ರಮಾಣದಿಂದ ಕಂಡುಹಿಡಿಯಬಹುದು ಇದು 1 ಎಂಬುದನ್ನು ಗಮನಿಸಿದರೆ ನಮಗೆ dx dyಸಿಗುತ್ತದೆ ಇನ್ನೊಮ್ಮೆ ನೀವು ಇದೇ ಫಲಿತಾಂಶ ಪಡೆಯುತ್ತೀರಿ ಏಕೆಂದರೆ ಇಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ನಿಮ್ಮಲ್ಲಿ ಒಂದು ಸಮತಲವಿದೆ ಅದನ್ನು ಇನ್ನೊಂದು ಸಮಾನಾಂತರ ಸಮತಲ ಕ್ಕೆ ಪ್ರೊಜೆಕ್ಟ್ ಮಾಡುತ್ತೀರಿ ಈ ಸಮತಲವು xy ಸಮತಲಕ್ಕೆ ಸಮಾನಾಂತರವಾಗಿದೆ ಹಾಗೂ ನಾವು ಇದನ್ನು xy ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಿದ್ದೇವೆ ಮೇಲ್ಮೈ ವಿಸ್ತೀರ್ಣದಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ ಏಕೆಂದರೆ ಇಲ್ಲಿ ವಕ್ರತೆ ಇಲ್ಲ ಈ ಸಮತಲವು ನಿಖರವಾಗಿ xy ಸಮತಲಕ್ಕೆ ಸಮಾನಾಂತರವಾಗಿದೆ ಈ ಅಂಶವು 1 ಆಗುತ್ತದೆ ಹಾಗೂ ಈ ಮೇಲ್ಮೈಯ ಮೇಲೆ ಇಂಟಿಗ್ರೇಟ್ ಮಾಡುವ ಈ d ಸಮತಲದ ಮೇಲೆ ಇಂಟಿಗ್ರೇಟ್ ಮಾಡುವುದಕ್ಕೆ ಸಮನಾಗಿದೆ ಆದ್ದರಿಂದ ಈ dx dy ಡಿಫರೆನ್ಷಿಯಲ್ ನ ಮುಂದೆ ಯಾವುದೇ ಹೆಚ್ಚುವರಿ ಅಂಶಗಳಿಲ್ಲ ಈಗ ನಾವು ಸುಲಭವಾಗಿ ಇಂಟಿಗ್ರೇಟ್ ಮಾಡಬಹುದು ಪಾರ್ಶ್ವ A ಯ ಮೇಲೆ dವು ಕೇವಲ dx dy ಹಾಗೂ z1 ಆಗಿದೆ ಏಕೆಂದರೆ ಪಾರ್ಶ್ವ A ಯ ಮೇಲೆ ಇಂಟೆಗ್ರಾಂಡ್ xyzಆಗಿದೆ ಹಾಗೂ z ಈ ಮೇಲ್ಮೈಯ ಮೇಲಿದೆ ನಾವು ಈ ಪಾರ್ಶ್ವ A ಯ ಮೇಲೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಹಾಗಾಗಿ z1 z ನ ಬದಲಾಗಿ 1 ಅನ್ನು ಬರೆದರೆ ನಮಗೆ ಕೇವಲ xy ಯನ್ನು dx dyಯ ಮೇಲೆ ಇಂಟಿಗ್ರೇಟ್ ಮಾಡಬೇಕಿದೆ ಈ ಇಂಟೆಗ್ರಲ್ ನ ಮೌಲ್ಯ 14 ಇದೇ ರೀತಿಯ ಲೆಕ್ಕಾಚಾರಗಳನ್ನು ನಾವು ಪಾರ್ಶ್ವ B ಹಾಗೂ ಪಾರ್ಶ್ವ C ಗಳಿಗೂ ಮಾಡಬಹುದು ಇದೇ ರೀತಿ ಪಾರ್ಶ್ವ B ಯನ್ನು ನಾವು yz ಸಮತಲದ ಮೇಲೆ ಪ್ರಾಜೆಕ್ಟ್ ಮಾಡುತ್ತೇವೆ ಇಲ್ಲಿ dy dz ಹಾಗೂ ಅದೇ ರೀತಿಯ ಸನ್ನಿವೇಶವಿದೆ ಇಲ್ಲಿ x ಸ್ಥಿರವಾಗಿದೆ ಹಾಗೂ y 0 ದಿಂದ 1 ವರೆಗೆ ಹಾಗೂ z 0 ದಿಂದ 1 ವರೆಗೆ ಬದಲಾಗುತ್ತವೆ ನಾವು ಇಂಟಿಗ್ರೇಟ್ ಮಾಡುತ್ತೇವೆ ಹಾಗೂ 14ಮೌಲ್ಯವನ್ನು ಪಡೆಯುತ್ತೇವೆ ಇದೇ ರೀತಿ ಪಾರ್ಶ್ವ C ಯನ್ನು xz ಸಮತಲದ ಮೇಲೆ ಪ್ರಾಜೆಕ್ಟ್ ಮಾಡುತ್ತೇವೆ ಮತ್ತೊಮ್ಮೆ ನಮಗೆ ಅದೇ ಮೌಲ್ಯ ದೊರೆಯುತ್ತದೆ ಈ ಮೂರನ್ನು ಕೂಡಿಸಿದರೆ 34 ದೊರೆಯುತ್ತದೆ ಆದ್ದರಿಂದ ಘನದ ಮೇಲ್ಮೈ ಯ ಮೇಲೆ ಇಂಟಿಗ್ರೇಟ್ ಮಾಡಿದಾಗ ಇಂಟೆಗ್ರಲ್ ನ ಮೌಲ್ಯವಿದು ಈ ದೃಷ್ಟಾಂತದಲ್ಲಿ ಇಂಟೆಗ್ರಲ್ ಬಹಳ ಸರಳವಾಗಿತ್ತು ಏಕೆಂದರೆ ಮೇಲ್ಮೈಯ ಮೇಲಿನ ಡಿಫರೆನ್ಷಿಯಲ್ ಅಂಶವು ನಿರ್ದೇಶಾಂಕ ಸಮತಲದ ಮೇಲಿನ ಡಿಫರೆನ್ಷಿಯಲ್ ಅಂಶಕ್ಕೆ ಸಮನಾಗಿತ್ತು ಸಂಕ್ಷಿಪ್ತವಾಗಿ ಇಲ್ಲಿ ನಾವು zgxy ಈ ಮೇಲ್ಮೈಯನ್ನು ಪರಿಗಣಿಸಿದೆವು ಈ ಸೂತ್ರವು ನಮ್ಮೆಲ್ಲರಿಗೆ ಪರಿಚಿತವಾಗಿದೆ ಹಾಗೂ ಉದಾಹರಣೆಗೆ ಇಂಟೆಗ್ರಲ್ ಕ್ಯಾಲ್ಕುಲಸ್ ನಲ್ಲಿ ಈಗಾಗಲೇ ಬಳಸಿದ್ದೇವೆ ಆದರೆ ವೆಕ್ಟರ್ ಹಿನ್ನೆಲೆಯಲ್ಲಿ ನಾವು zgxy ಇದನ್ನು ಸಮತಟ್ಟಾದ ಮೇಲ್ಮೈ ಎಂದು ಪರಿಗಣಿಸಿದರೆ ನಾವು ಈ ಮೇಲ್ಮೈಯನ್ನು f0 ಇದರ ಸಮತಟ್ಟಾದ ಮೇಲ್ಮೈ ಎಂದು ತೆಗೆದುಕೊಂಡರೆ ಆಗ ಈ ಸೂತ್ರದ ಬದಲಾಗಿ ನಾವು S∬R|∇f|∇f pdAಇದನ್ನು ಬಳಸಬಹುದು ಹಾಗೂ ಯಾವುದೇ ಪ್ರಾಜೆಕ್ಟ್ ಮಾಡಿರುವ ನಿರ್ದೇಶಾಂಕ ಸಮತಲದ ಮೇಲೆ ಇಂಟಿಗ್ರೇಟ್ ಮಾಡಬಹುದು xy ಸಮತಲದ ಮೇಲೆ ಪ್ರಾಜೆಕ್ಟ್ ಮಾಡಿರುವುದು ಒಂದು ಅತ್ಯಂತ ವಿಶೇಷವಾದ ದೃಷ್ಟಾಂತ ಆದರೆ ಇಲ್ಲಿ ಯಾವುದೇ ನಿರ್ದೇಶಾಂಕ ಸಮತಲ ಕ್ಕೆ ಪ್ರಾಜೆಕ್ಟ್ ಮಾಡುವ ಹೆಚ್ಚು ಸಾಮಾನ್ಯವಾದ ಪರಿಸ್ಥಿತಿ ಇದೆ ಅದಕ್ಕೆ ತಕ್ಕಂತೆ ಪ್ರೊಜೆಕ್ಷನ್ ನ ಮೇಲೆ ಅವಲಂಬಿಸಿದಂತೆ ಈ p ಯು i j ಅಥವಾ k ಮೇಲ್ಮೈ ವಿಸ್ತೀರ್ಣ ಅಷ್ಟೇ ಅಲ್ಲ ಒಂದು ಸ್ಕೆಲಾರ್ ಫಂಕ್ಷನ್ ಅನ್ನೂ ಇಂಟಿಗ್ರೇಟ್ ಮಾಡಬಹುದು ಆದರೆ ಡಿಫರೆನ್ಷಿಯಲ್ ಅಂಶವನ್ನು ಬದಲಾಯಿಸಬೇಕಾಗುತ್ತದೆ ಈಗ ನಾವು gxyz ಅನ್ನು ಬಳಸುತ್ತೇವೆ ಈಗ ಯಾವುದೇ ವ್ಯತ್ಯಾಸವಿಲ್ಲ ಇದನ್ನು ಎಲ್ಲಿಗೆ ಪ್ರೊಜೆಕ್ಟ್ ಮಾಡುತ್ತೇವೆ ಎಂಬುದರ ಮೇಲೆ ಅವಲಂಬಿಸಿ x y z ಗಳಲ್ಲಿ ಒಂದನ್ನು ಮೇಲ್ಮೈಯ ಸಮೀಕರಣದಿಂದ ಬದಲಾಯಿಸಲಾಗುತ್ತದೆ ಇದಿಷ್ಟು ಸರ್ಫೇಸ್ ಇಂಟೆಗ್ರಲ್ ವಿಷಯ ಮುಂದಿನ ಉಪನ್ಯಾಸದಲ್ಲಿ ನಾವು ಇಲ್ಲಿ ಸ್ಕೆಲಾರ್ ಫಂಕ್ಷನ್ ಅಷ್ಟೇ ಅಲ್ಲ ವೆಕ್ಟರ್ ಫೀಲ್ಡ್ ಇದ್ದರೆ ಏನಾಗುತ್ತದೆ ಎಂದು ನೋಡುತ್ತೇವೆ ಅದು ನಮ್ಮ ಮುಂದಿನ ಉಪನ್ಯಾಸದ ಚರ್ಚೆಯ ವಿಷಯ ಈ ಉಪನ್ಯಾಸ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಗಮನವಿಟ್ಟು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು